ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ಇನ್ವೆಂಟರಿ ನಿರ್ವಹಣೆ ಮತ್ತು ಗುಣಮಟ್ಟದ ನಿಯಂತ್ರಣಕ್ಕಾಗಿ ನಾವು IIoT ಯ ಅನ್ವಯಕ್ಕೆ ಗಮನ ಹರಿಸಲಿದ್ದೇವೆ ಕಲ್ಪನಾತ್ಮಕವಾಗಿ ಹಿಂದಿನ ಅಪ್ಲಿಕೇಶನ್ ಡೊಮೇನ್ಗಳಲ್ಲಿ IIoT ಅನುಷ್ಠಾನದ ಬಗ್ಗೆ ನಾವು ಚರ್ಚಿಸಿದರೂ ಆ ಪರಿಕಲ್ಪನೆಗಳು ಬದಲಾಗುವುದಿಲ್ಲ ನಾವು ಇನ್ನೂ ಸಾಲ ಪಡೆಯಲಿದ್ದೇವೆ ನಾವು ಅರ್ಥಮಾಡಿಕೊಂಡಿರುವ ಪರಿಕಲ್ಪನೆಗಳು ನಾವು ಅರ್ಥಮಾಡಿಕೊಂಡ ತಂತ್ರಜ್ಞಾನಗಳು ಕೋರ್ ಎರಡು ಐಐಟಿ ಆ ಪ್ರಮುಖ IIoT ತಂತ್ರಜ್ಞಾನಗಳು ನಾವು ಇನ್ನೂ ಇಲ್ಲಿ ಸಾಲ ಪಡೆಯಲಿದ್ದೇವೆ ಆದರೆ ನಾವು ಅದನ್ನು ಇನ್ವೆಂಟರಿನು ನಿರ್ವಹಣೆ ಮತ್ತು ನಿಯಂತ್ರಣ ದೃಷ್ಟಿಕೋನದಿಂದ ವಿಭಿನ್ನ ಕೋನದಿಂದ ನೋಡಲಿದ್ದೇವೆ ಆದ್ದರಿಂದ ಇನ್ವೆಂಟರಿನು ನಿಯಂತ್ರಣ ಎಂದರೇನು ಆದ್ದರಿಂದ ಮೊದಲು ನಾವು ದಾಸ್ತಾನು ಎಂದರೇನು ಆದ್ದರಿಂದ ದಾಸ್ತಾನುಗಳಲ್ಲಿ ಮೂಲತಃ ಅದರ ನಿಘಂಟು ಎಂದರೆ ದಾಸ್ತಾನು ಬಳಸಬಹುದಾದ ಆದರೆ ಕೆಲವು ಆರ್ಥಿಕ ಮೌಲ್ಯವನ್ನು ಹೊಂದಿರುವ ನಿಷ್ಫಲ ಸಂಪನ್ಮೂಲ ಆದ್ದರಿಂದ ಇದು ಮೂಲತಃ ಕೆಲವು ರೀತಿಯ ಸಂಪನ್ಮೂಲಗಳನ್ನು ಹೊಂದಿದ್ದು ಅದು ಇನ್ವೆಂಟರಿನು ನಿರ್ವಹಣೆಯಲ್ಲಿ ನಿರ್ವಹಿಸಲಿದೆ ಆದ್ದರಿಂದ ಕೆಲವು ಸಂಪನ್ಮೂಲಗಳು ಸಾಮಾನ್ಯವಾಗಿ ಉತ್ಪಾದನಾ ಉದ್ಯಮದಲ್ಲಿ ಈ ಉತ್ಪಾದನಾ ಸಂಪನ್ಮೂಲಗಳು ಆದ್ದರಿಂದ ಇವು ಮೂಲತಃ ಇನ್ವೆಂಟರಿಗಳಾಗಿರುತ್ತವೆ ಮತ್ತು ಈ ಇನ್ವೆಂಟರಿಗಳನ್ನು ನಿರ್ವಹಿಸಲಿದ್ದು ಅವುಗಳು ಕೆಲವು ಮೌಲ್ಯವರ್ಧಿತ ಉತ್ಪನ್ನಗಳು ಮೌಲ್ಯವರ್ಧಿತ ಸೇವೆಗಳನ್ನು ಹೊಂದಲು ಬಳಸಲ್ಪಡುತ್ತವೆ ಆದ್ದರಿಂದ ಈ ಇನ್ವೆಂಟರಿಗಳನ್ನು ನೀವು ಹೇಗೆ ನಿರ್ವಹಿಸಲಿದ್ದೀರಿ ಉತ್ಪಾದನಾ ಘಟಕಗಳಲ್ಲಿ ಇನ್ವೆಂಟರಿ ನಿರ್ವಹಣೆ ಒಂದು ದೊಡ್ಡ ವಿಷಯವೆಂದರೆ ಇನ್ವೆಂಟರಿ ನಿರ್ವಹಣೆ ಮತ್ತು ಅವುಗಳ ನಿಯಂತ್ರಣವನ್ನು ನೋಡಿಕೊಳ್ಳುವ ಪ್ರತ್ಯೇಕ ತಂಡಗಳಿವೆ ಆದ್ದರಿಂದ ಇನ್ವೆಂಟರಿ ನಿರ್ವಹಣೆಯನ್ನು ಒಳಗೊಳ್ಳುವ ಚಟುವಟಿಕೆಗಳಲ್ಲಿ ನಿಯಂತ್ರಣ ಮೇಲ್ವಿಚಾರಣೆ ಆದೇಶ ಸಂಗ್ರಹಣೆ ಮತ್ತು ನಂತರ ಮಾರಾಟಕ್ಕೆ ಪೂರೈಕೆಯನ್ನು ನಿರ್ಧರಿಸುವುದು ಒಳಗೊಂಡಿರುತ್ತದೆ ಆದ್ದರಿಂದ ಹೊರಗಿರುವ ಯಾವುದನ್ನಾದರೂ ಮಾರಾಟ ಮಾಡಲು ನೀವು ಬಯಸುವುದಿಲ್ಲವಾದ್ದರಿಂದ ನಿಮ್ಮ ಸರಬರಾಜಿನ ಆಧಾರದ ಮೇಲೆ ನೀವು ಎಷ್ಟು ಮಾರಾಟ ಮಾಡಲು ಹೊರಟಿದ್ದೀರಿ ಎಂಬುದನ್ನು ನೀವು ನಿರ್ಧರಿಸಬೇಕು ನೀವು ಎಷ್ಟು ಮಾರಾಟ ಮಾಡಲು ಹೊರಟಿದ್ದೀರಿ ಆದ್ದರಿಂದ ಪೂರೈಕೆಯ ಮೂಲಕ ಸಾಧಿಸಬಹುದಾದ ಗರಿಷ್ಠ ಮಾರಾಟವನ್ನು ನಿರ್ಧರಿಸುವುದು ನೀವು ವಸ್ತುಗಳನ್ನು ಸಂಗ್ರಹಿಸಲು ಸಹ ಬಯಸುವುದಿಲ್ಲ ನೀವು ಎಲ್ಲವನ್ನೂ ಸಂಗ್ರಹಿಸಿಟ್ಟುಕೊಂಡಂತೆ ಅಲ್ಲ ಮತ್ತು ನಂತರ ನೀವು ಅದನ್ನು ಮಾರಾಟ ಮಾಡುತ್ತೀರಿ ಮತ್ತು ಅದು ಅಗತ್ಯವಿದ್ದಾಗ ಅಲ್ಲ ಆದ್ದರಿಂದ ಎಲ್ಲವನ್ನೂ ಅತ್ಯುತ್ತಮವಾಗಿ ಮಾಡಬೇಕು ಆದ್ದರಿಂದ ವ್ಯವಹಾರದ ಒಟ್ಟಾರೆ ಲಾಭದಾಯಕತೆಗೆ ಇನ್ವೆಂಟರಿ ನಿರ್ವಹಣೆ ಮತ್ತು ಇನ್ವೆಂಟರಿ ನಿಯಂತ್ರಣ ಅಗತ್ಯವಾಗಿರುತ್ತದೆ ಆದ್ದರಿಂದ ಇನ್ವೆಂಟರಿನ ನಿರ್ವಹಣೆಯಲ್ಲಿನ ವಿಭಿನ್ನ ಚಟುವಟಿಕೆಗಳನ್ನು ನೋಡೋಣ ಇನ್ವೆಂಟರಿಯ ನಿರ್ವಹಣೆಯ ಬಗ್ಗೆ ಮಾತನಾಡುವಾಗ ನಾವು ಸಾಮಾನ್ಯವಾಗಿ ಕಚ್ಚಾ ಸಾಮಗ್ರಿಗಳಿಂದ ಪ್ರಾರಂಭಿಸಿ ಸರಬರಾಜು ಸರಪಳಿಯಲ್ಲಿನ ಈ ಕಚ್ಚಾ ವಸ್ತುಗಳನ್ನು ಕಚ್ಚಾ ವಸ್ತುಗಳ ಸರಬರಾಜುದಾರರಿಗೆ ಸರಬರಾಜು ಮಾಡಲು ಹೋಗುತ್ತೇವೆ ಅವರು ಸಂಗ್ರಹಿಸಲು ಹೋಗುತ್ತಾರೆ ಅಥವಾ ಅವರು ಅದನ್ನು ಕೆಲವು ಸರ್ವೀಸ್ ಪಾರ್ಟಿಯಿಂದ ಪಡೆಯುತ್ತಾರೆ ಆದ್ದರಿಂದ ಪೂರೈಕೆದಾರರು ತಯಾರಕರಿಗೆ ಕಳುಹಿಸುತ್ತಾರೆ ಆದ್ದರಿಂದ ಮೂಲತಃ ಇದು ಈ ಉತ್ಪಾದನಾ ಸಂಸ್ಥೆಯಾಗಿರಬಹುದು ಅದು ಕಚ್ಚಾ ವಸ್ತುಗಳನ್ನು ಬಳಸಲು ಹೊರಟಿದೆ ಮತ್ತು ಅದನ್ನು ವಿಭಿನ್ನ ಉತ್ಪನ್ನಗಳಾಗಿ ಪರಿವರ್ತಿಸಲಿದೆ ಆದ್ದರಿಂದ ತಯಾರಕರು ಈ ಉತ್ಪಾದನಾ ಘಟಕದಿಂದ ಈ ವಸ್ತುಗಳನ್ನು ವಿತರಕರಿಗೆ ಕಳುಹಿಸಲಿದ್ದಾರೆ ವಿತರಕರಿಂದ ತಯಾರಿಸಿದ ಉತ್ಪನ್ನಗಳನ್ನು ಗೋದಾಮುಗಳಿಗೆ ಕಳುಹಿಸಬಹುದು ಮತ್ತು ನಂತರ ವಿವಿಧ ಚಿಲ್ಲರೆ ಮಾರಾಟ ಮಳಿಗೆಗಳು ಅಥವಾ ಅಂಗಡಿಗಳಿಗೆ ಕಳುಹಿಸಬಹುದು ಮತ್ತು ಅಂತಿಮವಾಗಿ ಕೊನೆಯವರೆಗೆ ಗ್ರಾಹಕರು ಆದ್ದರಿಂದ ನೀವು ನೋಡುವಂತೆ ಇದು ಸಂಪೂರ್ಣ ಪೂರೈಕೆ ಸರಪಳಿ ಇದು ಕಚ್ಚಾ ವಸ್ತುಗಳು ಬಳಸುವ ಸರಕುಗಳನ್ನು ಉತ್ಪಾದಕರಿಗೆ ಸರಬರಾಜು ಮಾಡುವುದರಿಂದ ಪ್ರಾರಂಭವಾಗುತ್ತದೆ ತಯಾರಕರು ಆ ಕಚ್ಚಾ ವಸ್ತುಗಳನ್ನು ಸರಕುಗಳನ್ನು ಉತ್ಪಾದಿಸಲು ಬಳಸುತ್ತಾರೆ ನಂತರ ತಯಾರಿಸಿದ ಸರಕುಗಳನ್ನು ಅಂತಿಮವಾಗಿ ಗೋದಾಮುಗಳಿಗೆ ಕಳುಹಿಸಲಾಗುತ್ತದೆ ಅಂತಿಮವಾಗಿ ಸಣ್ಣ ಅಂಗಡಿಗಳಿಗೆ ಮತ್ತು ನಂತರ ಮೂಲತಃ ಗ್ರಾಹಕರಿಂದ ಖರೀದಿಸಲಾಗುತ್ತದೆ ಆದ್ದರಿಂದ ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಮುಖ್ಯವಾದ ವಿಷಯಗಳು ಯಾವುವು ಸಂಖ್ಯೆ 1 ಟ್ರ್ಯಾಕಿಂಗ್ ಆಗಿದೆ ಮತ್ತು ಇದು ನೈಜ ಸಮಯದ ಟ್ರ್ಯಾಕಿಂಗ್ ಆಗಿರಬೇಕು ಎಂದು ನಾನು ಹೇಳುತ್ತೇನೆ ಆದ್ದರಿಂದ ನೈಜ ಸಮಯದ ಟ್ರ್ಯಾಕಿಂಗ್ ಇದನ್ನು ನಾವು ಹೊಂದಿದ್ದರೆ ಉತ್ತಮ ವೈಶಿಷ್ಟ್ಯವಾಗಿದೆ ಲೇಬಲಿಂಗ್ ಈ ಕಚ್ಚಾ ವಸ್ತುಗಳ ಲೇಬಲಿಂಗ್ ತಯಾರಿಸಿದ ಸರಕುಗಳ ಲೇಬಲಿಂಗ್ ಇತ್ಯಾದಿ ಆದ್ದರಿಂದ ಲೇಬಲಿಂಗ್ ಮುಖ್ಯವಾದುದು ನಂತರ ಉತ್ಪನ್ನಗಳ ಸಂಪೂರ್ಣ ಪ್ರಕ್ರಿಯೆಯ ಗೋಚರತೆ ಅವುಗಳ ಮುಕ್ತಾಯ ದಿನಾಂಕಗಳು ಅವುಗಳನ್ನು ಸಂಗ್ರಹಿಸಲಾಗಿರುವ ಐಟಂ ಸ್ಥಳಗಳು ಅಲ್ಲಿ ಅವುಗಳನ್ನು ಸಂಗ್ರಹಿಸಲಾಗಿದೆ ಮತ್ತು ಅವುಗಳ ಬೇಡಿಕೆಗಳನ್ನು ಮುನ್ಸೂಚನೆ ನೀಡುವ ಮೂಲಕ ಗೋಚರತೆಯನ್ನು ಹೊಂದಿರುವುದು ಬಹಳ ಮುಖ್ಯ ಎಂದು ನಾವು ನಿಮಗೆ ತಿಳಿಸಬಹುದು ಗೋಚರತೆ ನಂತರ 4 ನೇ ಸಂಖ್ಯೆ ಅತ್ಯುತ್ತಮವಾಗಿ ಸಂಗ್ರಹಿಸುವುದು ಮತ್ತು ಸಂಗ್ರಹಿಸುವುದು ತದನಂತರ ಈ ರೀತಿಯ ಪೂರೈಕೆ ಸರಪಳಿ ಅಥವಾ ಇನ್ವೆಂಟರಿ ನಿರ್ವಹಣಾ ಪ್ರಕ್ರಿಯೆಯಲ್ಲಿರುವುದು ಸಹ ಚೆನ್ನಾಗಿರುತ್ತದೆ ಇದು ಕೆಲವು ರೀತಿಯ ಗುಣಮಟ್ಟದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಕಾರ್ಯವಿಧಾನವನ್ನು ಹೊಂದಲು ಸಹ ಚೆನ್ನಾಗಿರುತ್ತದೆ ಮತ್ತು ಅದರಂತೆ ಸಾಧಿಸಬಹುದಾದ ವಿಭಿನ್ನ ವಿಷಯಗಳಿವೆ ಆದ್ದರಿಂದ ಟ್ರ್ಯಾಕಿಂಗ್ ಮತ್ತು ನಿರ್ದಿಷ್ಟವಾಗಿ ನೈಜ ಸಮಯದ ಟ್ರ್ಯಾಕಿಂಗ್ಗಾಗಿ ನಾವು ವಿಭಿನ್ನ ಸಂವೇದಕಗಳು ಅಥವಾ ಆರ್ಎಫ್ಐಡಿಗಳನ್ನು ಬಳಸಬಹುದು ಎಂದು ನಾವು ನೋಡುತ್ತೀರಿ ಲೇಬಲಿಂಗ್ಗಾಗಿ ಆರ್ಎಫ್ಐಡಿ ಆಧಾರಿತ ಲೇಬಲಿಂಗ್ ಆಕರ್ಷಕವಾಗಿರುತ್ತದೆ ನಂತರ ಗೋಚರತೆಗಾಗಿ ಈ ವಿಭಿನ್ನ ಸಂವೇದಕಗಳು ಮತ್ತು ಆರ್ಎಫ್ಐಡಿಗಳು ಸಹ ಮಾಡಬಹುದು ಬಳಸಲಾಗುವುದು ನಂತರ ಅದೇ ರೀತಿ ಸಂಗ್ರಹಣೆ ಮತ್ತು ಸಂಗ್ರಹಣೆಗಾಗಿ ಮತ್ತು ಗುಣಮಟ್ಟದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣಕ್ಕಾಗಿ ಆದ್ದರಿಂದ ಇಲ್ಲಿ ಸಂಗ್ರಹಿಸುವುದು ಮತ್ತು ಸಂಗ್ರಹಿಸುವುದು ಮತ್ತು ಗುಣಮಟ್ಟದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಸಹ ನೀವು ಸಂವೇದಕಗಳು ಆರ್ಎಫ್ಐಡಿಗಳು ಇತ್ಯಾದಿಗಳನ್ನು ಬಳಸಬಹುದು ಆದರೆ ಹೆಚ್ಚುವರಿಯಾಗಿ ನೀವು ಗುಣಮಟ್ಟದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಭಾಗವನ್ನು ಸಹ ಹೊಂದಿರಬೇಕು ನೀವು ವಿಭಿನ್ನ ವಿಶ್ಲೇಷಣೆಗಳ ಅನುಷ್ಠಾನವನ್ನು ಸಹ ಹೊಂದಿರಬೇಕು ಆದ್ದರಿಂದ ವಿಭಿನ್ನ ಅನಾಲಿಟಿಕ್ಸ್ ಎಂಜಿನ್ ಅನ್ನು ಕಾರ್ಯಗತಗೊಳಿಸಬೇಕು ಆದ್ದರಿಂದ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ನೀವು ನೋಡುವಂತೆ ನಾವು ಸ್ವಯಂಚಾಲಿತಗೊಳಿಸಬಹುದು IIoT ಯ ವಿವಿಧ ಉಪನ್ಯಾಸಗಳಾದ ಸಂವೇದಕ ಸಂವೇದಕ ನೆಟ್ವರ್ಕ್ಗಳು ಆರ್ಎಫ್ಐಡಿಗಳು ವಿಭಿನ್ನ ಸಂಪರ್ಕ ತಂತ್ರಜ್ಞಾನಗಳ ಮೂಲಕ ನಾವು ಕಾಲಕ್ರಮೇಣ ಕಲಿತ ಈ ವಿಭಿನ್ನ ಪರಿಕಲ್ಪನೆಗಳ ಅನುಷ್ಠಾನದ ಮೂಲಕ ನಾವು ಸಮರ್ಥರಾಗಬಹುದು ಏಕೆಂದರೆ ಅಂತಿಮವಾಗಿ ನಿಮಗೆ ಅಗತ್ಯವಿರುತ್ತದೆ ಡೇಟಾವನ್ನು ಮರುಪಡೆಯಲು ಹೊರಟಿರುವ ಈ ಸಂಪರ್ಕಿತ ಸಿಸ್ಟಮ್ ಸಮಗ್ರ ಸಂಪರ್ಕಿತ ವ್ಯವಸ್ಥೆಯನ್ನು ಹೊಂದಲು ಮತ್ತು ಈ ಡೇಟಾವನ್ನು ನೆಟ್ವರ್ಕ್ ಮೂಲಕ ವಿಶ್ಲೇಷಣೆಗಾಗಿ ಕ್ಲೌಡ್ಗೆ ಕಳುಹಿಸಬೇಕಾಗಿದೆ ಆದ್ದರಿಂದ ಇದು ಈ ದಾಸ್ತಾನು ನಿರ್ವಹಣೆ ಮತ್ತು ಐಐಒಟಿ ಅನುಷ್ಠಾನದ ಮೂಲಕ ನಾವು ಅದನ್ನು ಹೇಗೆ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬಹುದು ಆದ್ದರಿಂದ ಐಐಒಟಿ ಆಧಾರಿತ ದಾಸ್ತಾನು ನಿರ್ವಹಣೆ ಸೂಕ್ತ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅದನ್ನು ಕಾರ್ಯಗತಗೊಳಿಸುವುದನ್ನು ನಾವು ಸಾಧಿಸಲಿದ್ದೇವೆ ಆದ್ದರಿಂದ ಮುಂದುವರಿಯುತ್ತಾ ಸರಬರಾಜು ಸರಪಳಿ ಮತ್ತೊಮ್ಮೆ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಅದನ್ನು ಸರಬರಾಜುದಾರರಿಗೆ ಕಳುಹಿಸಲು ಕಾರ್ಖಾನೆಗೆ ವಿತರಣಾ ಕೇಂದ್ರಗಳಿಗೆ ಚಿಲ್ಲರೆ ವ್ಯಾಪಾರಿಗಳಿಗೆ ಹೋಗಲಿದೆ ವಿತರಣಾ ಕೇಂದ್ರಗಳು ಮೂಲತಃ ಸಿದ್ಧಪಡಿಸಿದ ಸರಕುಗಳನ್ನು ಕಳುಹಿಸಲಿವೆ ಕಾರ್ಖಾನೆಗಳಿಂದ ಚಿಲ್ಲರೆ ವ್ಯಾಪಾರಿಗಳಿಗೆ ಉತ್ಪಾದಿಸಲಾಗುತ್ತದೆ ಮತ್ತು ಅಂತಿಮವಾಗಿ ಗ್ರಾಹಕರು ಇದನ್ನು ಬಳಸಲಿದ್ದಾರೆ ಇದು ದಾಸ್ತಾನು ನಿರ್ವಹಣಾ ಪ್ರಕ್ರಿಯೆಯಲ್ಲಿ ನಾವು ಈಗಾಗಲೇ ನೋಡಿದ ಈ ಸಂಪೂರ್ಣ ಪೂರೈಕೆ ಸರಪಳಿ ಆದ್ದರಿಂದ ಐಐಒಟಿಯೊಂದಿಗೆ ಈ ದಾಸ್ತಾನು ನಿರ್ವಹಣೆಯಲ್ಲಿ ತೊಡಗಿರುವ ಅಂಶಗಳು ಖರೀದಿ ಇಲಾಖೆ ಕಚ್ಚಾ ವಸ್ತುಗಳ ಸಂಗ್ರಹಣೆ ಬೇರೆ ಬೇರೆ ಘಟಕಗಳು ಅಲ್ಲಿ ತೊಡಗಿಸಿಕೊಳ್ಳುವುದು ಅವುಗಳು ಆ ಘಟಕಗಳ ಸಂಗ್ರಹದಲ್ಲಿವೆ ಉತ್ಪಾದನಾ ಇಲಾಖೆಗೆ ಕಳುಹಿಸುವುದು ಸಿದ್ಧ ಉತ್ಪನ್ನ ಮಾರಾಟ ವಿಭಾಗ ಇತ್ಯಾದಿ ಎಲ್ಲವೂ ಸಂಪರ್ಕ ಹೊಂದಬಹುದು ಆದ್ದರಿಂದ ಇಲ್ಲಿ ಸಂಗ್ರಹಣೆ ಮತ್ತು ಸಂಗ್ರಹಣೆ ಸಿದ್ಧಪಡಿಸಿದ ಸರಕುಗಳನ್ನು ಸಂಗ್ರಹಿಸುವುದು ಮತ್ತು ಸಿದ್ಧಪಡಿಸಿದ ಸರಕುಗಳನ್ನು ಇಲ್ಲಿ ಸಂಗ್ರಹಿಸುವುದು ಆದ್ದರಿಂದ ಇನ್ವೆಂಟರಿ ನಿರ್ವಹಣಾ ಪ್ರಕ್ರಿಯೆಯಲ್ಲಿ IIoT ಅನ್ನು ಸೇರಿಸುವುದರೊಂದಿಗೆ ಈ ಎಲ್ಲಾ ಕೆಲಸಗಳನ್ನು ಸಮರ್ಥವಾಗಿ ಮಾಡಬಹುದು ಆದ್ದರಿಂದ ಈಗ ನಾವು ಇನ್ವೆಂಟರಿ ನಿರ್ವಹಣೆಯ ಕೆಲವು ಕಾರ್ಯಗಳನ್ನು ತ್ವರಿತವಾಗಿ ನೋಡೋಣ ನಾನು ಇದನ್ನು ವಿಸ್ತಾರವಾಗಿ ಹೇಳಲು ಹೋಗುವುದಿಲ್ಲ ಏಕೆಂದರೆ ಇವುಗಳು ಸಾಕಷ್ಟು ಸ್ವಯಂ ವಿವರಣಾತ್ಮಕವಾಗಿವೆ ಆದ್ದರಿಂದ ಮೊದಲನೆಯದು ನಿರೀಕ್ಷಿತ ಬೇಡಿಕೆಯನ್ನು ಪೂರೈಸುವುದು ಉತ್ಪಾದನಾ ಅಗತ್ಯ ಕಾರ್ಯವಿಧಾನವನ್ನು ಸುಗಮಗೊಳಿಸುವುದು ಉತ್ಪಾದನಾ ವಿತರಣಾ ವ್ಯವಸ್ಥೆಯ ಘಟಕಗಳನ್ನು ಡಿಕೌಪ್ಲಿಂಗ್ ಮಾಡುವುದು ಸ್ಟಾಕ್ ಔಟ್ಗಳ ವಿರುದ್ಧ ರಕ್ಷಿಸುವುದು ಚಕ್ರಗಳನ್ನು ಸರಿಯಾಗಿ ಆದೇಶಿಸುವುದು ಬೆಲೆ ಏರಿಕೆಗೆ ವಿರುದ್ಧವಾಗಿ ಹೆಡ್ಜ್ ಮಾಡುವುದು ಅಥವಾ ಪ್ರಮಾಣ ರಿಯಾಯಿತಿಯ ಲಾಭವನ್ನು ಪಡೆಯುವುದು ಹರಿವಿನ ಸುಗಮಗೊಳಿಸುವಿಕೆ ಕಾರ್ಯಾಚರಣೆಗಳು ಆದ್ದರಿಂದ ಇವೆಲ್ಲವೂ ದಾಸ್ತಾನು ನಿರ್ವಹಣೆಯ ವಿಭಿನ್ನ ಕಾರ್ಯಗಳಾಗಿವೆ ಮತ್ತು ನಾವು ಸ್ವಲ್ಪ ಆಳವಾಗಿ ಹೋದರೆ IIoT ಯ ಸಂಯೋಜನೆಯೊಂದಿಗೆ ಈ ಎಲ್ಲಾ IIoT ಸಾಧನಗಳು ಮತ್ತು ವ್ಯವಸ್ಥೆಗಳು ಮತ್ತು ಅಪ್ಲಿಕೇಶನ್ಗಳ ಅನುಷ್ಠಾನದ ಮೂಲಕ ನಾವು ಸಮರ್ಥ ದಾಸ್ತಾನು ನಿರ್ವಹಣೆಯನ್ನು ಹೊಂದಬಹುದು ಆದ್ದರಿಂದ ಪರಿಣಾಮಕಾರಿ ಇನ್ವೆಂಟರಿ ನಿರ್ವಹಣೆಗೆ ದಾಸ್ತಾನುಗಳ ಜಾಡನ್ನು ಇಡುವುದುಅಗತ್ಯವಾಗಿರುತ್ತದೆ ಬೇಡಿಕೆಯನ್ನು ಮುನ್ಸೂಚಿಸುವುದು ಪ್ರಮುಖ ಸಮಯ ಮತ್ತು ಪ್ರಮುಖ ಸಮಯದ ವ್ಯತ್ಯಾಸವನ್ನು ನಿರ್ವಹಿಸುವುದು ಹಾಗಾದರೆ ಈ ಪ್ರಮುಖ ಸಮಯ ಯಾವುದು ಆದ್ದರಿಂದ ಮೂಲತಃ ಇದು ಈ ಸುಪ್ತತೆಯಾಗಿದ್ದುನಿಯೋಜನೆ ಮತ್ತುನಡುವಿನ ವಿಳಂಬ ಆದೇಶದಆದೇಶದ ವಿತರಣೆಯ ಆದ್ದರಿಂದ ಮೂಲತಃ ಆ ನಿರ್ದಿಷ್ಟ ಸುಪ್ತತೆಯನ್ನು ನಿರ್ವಹಿಸುವುದು ನಿರ್ದಿಷ್ಟ ವಿಳಂಬ ಮತ್ತು ಆ ವಿಳಂಬದ ವ್ಯತ್ಯಾಸವು ಪ್ರಮುಖ ಸಮಯಕ್ಕೆ ಸಂಬಂಧಿಸಿದೆ ಆದ್ದರಿಂದ ಪರಿಣಾಮಕಾರಿ ಇನ್ವೆಂಟರಿ ನಿರ್ವಹಣೆಯು ಪರಿಣಾಮಕಾರಿಯಾದ ಪ್ರಮುಖ ಸಮಯ ನಿರ್ವಹಣೆಯನ್ನು ಹೊಂದಿರಬೇಕು ಇನ್ವೆಂಟರಿ ಹಿಡುವಳಿ ವೆಚ್ಚವನ್ನು ಅಂದಾಜು ಮಾಡುವುದುವೆಚ್ಚಗಳನ್ನು ಆದೇಶಿಸುವುದು ಕೊರತೆ ವೆಚ್ಚಗಳು ಇತ್ಯಾದಿ ಮತ್ತು ಇನ್ವೆಂಟರಿಗಳ ವರ್ಗೀಕರಣ ಇವು ಪರಿಣಾಮಕಾರಿ ಇನ್ವೆಂಟರಿ ಅವಶ್ಯಕತೆಗಳಾಗಿವೆ ನಿರ್ವಹಣೆಯ ಈಗ ನಾವು ನಮ್ಮ ಗೇರ್ ಬದಲಾಯಿಸಿ ಗುಣಮಟ್ಟದ ನಿಯಂತ್ರಣಕ್ಕೆ ಬರೋಣ ಆದ್ದರಿಂದ ಗುಣಮಟ್ಟ ಬಹಳ ಮುಖ್ಯ ಸೇವೆಗಳ ಉತ್ಪನ್ನದ ಗುಣಮಟ್ಟದ ಗುಣಮಟ್ಟ ಆದ್ದರಿಂದ ಈ ಗುಣಮಟ್ಟವು ಮುಖ್ಯವಾದುದು ಏಕೆಂದರೆ ಅಂತಿಮವಾಗಿ ನಾವು ಗ್ರಾಹಕರಿಂದ ಖರೀದಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಗ್ರಾಹಕರು ಖರೀದಿಸಿದರೆ ಆದರೆ ಗ್ರಾಹಕರು ತೃಪ್ತರಾಗುವುದಿಲ್ಲ ಆಗ ಅದು ಮೂಲತಃ ತಯಾರಿಸಿದ ಉತ್ಪನ್ನದ ವೈಫಲ್ಯಕ್ಕೆ ಕಾರಣವಾಗುತ್ತದೆ ಅದು ತಯಾರಿಸಲ್ಪಟ್ಟಿದೆ ಮತ್ತು ವಿತರಿಸಲ್ಪಡುತ್ತದೆ ಆದ್ದರಿಂದ ಉತ್ಪನ್ನಗಳ ಗುಣಮಟ್ಟದ ನಿಯಂತ್ರಣವು ಸೇವೆಗಳ ಗುಣಮಟ್ಟದ ನಿಯಂತ್ರಣವು ಬಹಳ ಮುಖ್ಯವಾಗಿದೆ ಆದ್ದರಿಂದ ಗುಣಮಟ್ಟದ ನಿಯಂತ್ರಣದಲ್ಲಿನ ಉದ್ದೇಶವು ತಯಾರಾಗುತ್ತಿರುವ ಉತ್ಪನ್ನಗಳ ಗುಣಮಟ್ಟ ಅಥವಾ ನೀಡುತ್ತಿರುವ ಸೇವೆಗಳ ಬಗ್ಗೆ ವಾಡಿಕೆಯಂತೆ ಮತ್ತು ಸ್ಥಿರವಾಗಿ ವಿಭಿನ್ನ ತಪಾಸಣೆ ಮಾಡುವುದು ಡೇಟಾದ ಸಮಗ್ರತೆಯನ್ನು ಖಾತರಿಪಡಿಸುವುದು ಡೇಟಾದ ನಿಖರತೆ ಮತ್ತು ಗುಣಮಟ್ಟದ ನಿಯಂತ್ರಣದ ಭಾಗವಾಗಿರುವ ಡೇಟಾದ ಸಂಪೂರ್ಣತೆ ಯಾವುದೇ ರೀತಿಯ ದೋಷವನ್ನು ಸರಿಪಡಿಸುವುದು ಯಾವುದೇ ಲೋಪ ಅಪೂರ್ಣತೆ ಇತ್ಯಾದಿ ಇವು ಗುಣಮಟ್ಟದ ನಿಯಂತ್ರಣದ ಉದ್ದೇಶಗಳ ಭಾಗವಾಗಿದೆ ಮತ್ತು ಇನ್ವೆಂಟರಿ ವಸ್ತುಗಳನ್ನು ದಾಖಲಿಸುವುದು ಮತ್ತು ಸಂಗ್ರಹಿಸುವುದು ಮತ್ತು ಎಲ್ಲಾ ಗುಣಮಟ್ಟದ ನಿಯಂತ್ರಣ ಚಟುವಟಿಕೆಗಳನ್ನು ದಾಖಲಿಸುವುದು ಈ ದಸ್ತಾವೇಜನ್ನು ರೆಕಾರ್ಡಿಂಗ್ ಆರ್ಕೈವಿಂಗ್ ಹೀಗೆ ಗುಣಮಟ್ಟದ ನಿಯಂತ್ರಣದ ಪ್ರಮುಖ ಉದ್ದೇಶಗಳು ಇವು ಇದು ಕೇವಲ ಗುಣಮಟ್ಟದ ನಿಯಂತ್ರಣವನ್ನು ನಿರ್ವಹಿಸುತ್ತಿಲ್ಲ ಆದರೆ ಈ ಎಲ್ಲಾ ವಿಭಿನ್ನ ಚಟುವಟಿಕೆಗಳ ಡೇಟಾದ ಸರಿಯಾದ ದಾಖಲಾತಿ ಮತ್ತು ಆರ್ಕೈವ್ ಆಗಿದೆ ಮತ್ತು ಅದು ಗುಣಮಟ್ಟದ ನಿಯಂತ್ರಣದ ಪ್ರಮುಖ ಉದ್ದೇಶವಾಗಿದೆ ಆದ್ದರಿಂದ ಈಗ ನಾವು ಇನ್ವೆಂಟರಿ ನಿರ್ವಹಣೆ ಮತ್ತು ಗುಣಮಟ್ಟದ ನಿಯಂತ್ರಣದಲ್ಲಿ ಮುಖ್ಯವಾಗಿ ತೊಡಗಿಸಿಕೊಂಡಿರುವ ತಂತ್ರಜ್ಞಾನಗಳ ಪುನರಾವರ್ತನೆಯಾಗಿ ಹೋಗುತ್ತೇವೆ ಸಂವೇದಕಗಳು ಸಂಪರ್ಕಿತ ಸಂವೇದಕಗಳು ನೆಟ್ವರ್ಕ್ ಮಾಡಲಾದ ಸಂವೇದಕಗಳು ಮತ್ತು ಸಂವೇದಕ ನೆಟ್ವರ್ಕ್ಗಳ ಕುರಿತು ನಾವು ಸಾಕಷ್ಟು ಮಾತನಾಡಿದ್ದೇವೆ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಸಾಕಷ್ಟು ಮಾತನಾಡಿದ್ದೇವೆ ನಾವು ಆರ್ಎಫ್ಐಡಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸಿದ್ದೇವೆ ಆದ್ದರಿಂದ ಆರ್ಎಫ್ಐಡಿಗಳನ್ನು ಮೂಲತಃ ಉದ್ಯಮದಲ್ಲಿ ಹೆಚ್ಚು ಬಳಸಲಾಗುತ್ತದೆ ಇನ್ವೆಂಟರಿ ನಿರ್ವಹಣೆ ಮತ್ತು ನಿಯಂತ್ರಣಕ್ಕಾಗಿ ಉದ್ಯಮದಲ್ಲಿ ಆದ್ದರಿಂದ ಆರ್ಎಫ್ಐಡಿಗಳು ಮೂಲತಃ ಎರಡು ಘಟಕಗಳನ್ನು ಹೊಂದಿರುತ್ತವೆ ಮತ್ತು ಇದು ಆರ್ಎಫ್ಐಡಿಗಳ ಹಿಂದಿನ ಉಪನ್ಯಾಸದಲ್ಲಿ ನಾವು ವಿವರವಾಗಿ ನೋಡಿದ್ದೇವೆ ಆದ್ದರಿಂದ ಪ್ರಾಥಮಿಕವಾಗಿ ಎರಡು ಘಟಕಗಳಿವೆ ಅವುಗಳಲ್ಲಿ ಮೂಲತಃ ಹುದುಗಿರುವ ಅಥವಾ ಸಂಗ್ರಹವಾಗಿರುವ ವಿಭಿನ್ನ ಡೇಟಾವನ್ನು ಹೊಂದಿರುವ ಆರ್ಎಫ್ಐಡಿ ಟ್ಯಾಗ್ ಮತ್ತು ಆರ್ಎಫ್ಐಡಿ ರೀಡರ್ ಆರ್ಎಫ್ಐಡಿ ಟ್ಯಾಗ್ನ ಸಮೀಪದಲ್ಲಿ ಬರುತ್ತದೆ ಮತ್ತು ಮಾಹಿತಿಯನ್ನು ಹೊರತೆಗೆಯಲು ಸಾಧ್ಯವಾಗುತ್ತದೆ RFID ಸಾಧನ ಅಥವಾ RFID ಟ್ಯಾಗ್ನಲ್ಲಿ ಸಂಗ್ರಹಿಸಲಾಗಿದೆ ಆದ್ದರಿಂದ ಆರ್ಎಫ್ಐಡಿ ಸಂವಹನಕ್ಕಾಗಿ ರೇಡಿಯೋ ತರಂಗಗಳನ್ನು ಬಳಸುತ್ತದೆ ಆದ್ದರಿಂದ ಆರ್ಎಫ್ಐಡಿಯಲ್ಲಿ ತಂತ್ರಜ್ಞಾನವು ರೇಡಿಯೊ ಸಂವಹನ ತಂತ್ರಜ್ಞಾನವಾಗಿದೆ ಆದ್ದರಿಂದ ಸಂವಹನ ನಡೆಸುತ್ತಿರುವ ರೇಡಿಯೊ ತರಂಗಗಳಿವೆ ಮತ್ತು ಈ ಆರ್ಎಫ್ಐಡಿ ಟ್ಯಾಗಿಂಗ್ ವ್ಯವಸ್ಥೆಯು ಈ ವಿಭಿನ್ನ ಘಟಕಗಳನ್ನು ಹೊಂದಿರುತ್ತದೆ ಆರ್ಎಫ್ಐಡಿ ಟ್ಯಾಗ್ ಓದುವಿಕೆ ಅಥವಾ ಬರವಣಿಗೆ ಸಾಧನ ಮತ್ತು ಆರ್ಎಫ್ಐಡಿ ಟ್ಯಾಗಿಂಗ್ ವ್ಯವಸ್ಥೆಯನ್ನು ನಿಯೋಜಿಸಲಾಗಿರುವ ವ್ಯವಸ್ಥೆ ಆದ್ದರಿಂದ ಎರಡು ರೀತಿಯ ಆರ್ಎಫ್ಐಡಿ ಟ್ಯಾಗ್ಗಳಿವೆ ಸಕ್ರಿಯ ಟ್ಯಾಗ್ ಮತ್ತು ನಿಷ್ಕ್ರಿಯ ಟ್ಯಾಗ್ ಆದ್ದರಿಂದ ಎರಡು ಪ್ರಕಾರಗಳಿವೆ ಮತ್ತು ಈ ವಿಭಿನ್ನ ಟ್ಯಾಗ್ಗಳು ಡೇಟಾವನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ ಅದು ಮತ್ತಷ್ಟು ಪ್ರಕ್ರಿಯೆಗೊಳ್ಳುತ್ತದೆ ಮತ್ತು ಸಂಸ್ಕರಿಸಿದ ಡೇಟಾದ ಅಗತ್ಯವಿರುವ ಅಪ್ಲಿಕೇಶನ್ಗಳಿಗೆ ಕಳುಹಿಸಲಾಗುತ್ತದೆ ಆದ್ದರಿಂದ ನಿಷ್ಕ್ರಿಯ ಆರ್ಎಫ್ಐಡಿ ಟ್ಯಾಗ್ಗಳಿಗೆ ಯಾವುದೇ ಆಂತರಿಕ ವಿದ್ಯುತ್ ಮೂಲ ಅಗತ್ಯವಿಲ್ಲ ಈ ಟ್ಯಾಗ್ಗಳು ಮೂಲತಃ ಬ್ಯಾಕ್ಸ್ಕ್ಯಾಟರಿಂಗ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ಸಂವಹನದಲ್ಲಿ ಬ್ಯಾಕ್ಸ್ಕ್ಯಾಟರಿಂಗ್ ಮೂಲತಃ ಕಿರಣಗಳು ಅಥವಾ ವಿದ್ಯುತ್ಕಾಂತೀಯ ಅಲೆಗಳ ಮೇಲೆ ಕೆಲವು ಸಂಕೇತಗಳನ್ನು ಪಡೆಯುವ ಬಗ್ಗೆ ಮಾತನಾಡುತ್ತದೆ ಮತ್ತು ಈ ತರಂಗಗಳು 180 ಡಿಗ್ರಿಗಳಷ್ಟು ಹಿಂದಕ್ಕೆ ಪ್ರತಿಫಲಿಸುತ್ತದೆ ಆದ್ದರಿಂದ ಮೂಲತಃ ಏನಾಗುತ್ತಿದೆ ಎಂಬುದು ಒಂದು ರೀತಿಯ ಪ್ರಸರಣ ಪ್ರತಿಬಿಂಬವಾಗಿದ್ದು ಅದು ಚದುರುವಿಕೆ ಮತ್ತು ಹಿಂಭಾಗದ ಚದುರುವಿಕೆಯಿಂದಾಗಿ ಸಂಭವಿಸಲಿದೆ ಆದ್ದರಿಂದ ಓದುಗರು ಮೂಲತಃ ಈ ಟ್ಯಾಗ್ಗಳಿಂದ ಸಿಗ್ನಲ್ಗಾಗಿ ಕಾಯುತ್ತಾರೆ ಮತ್ತು ಮೂಲತಃ ನಾನು ಹೇಳಿದಂತೆ ಈ ಟ್ಯಾಗ್ಗಳಿಗೆ ಯಾವುದೇ ಆಂತರಿಕ ವಿದ್ಯುತ್ ಮೂಲವಿಲ್ಲ ಮತ್ತು ಅವು ಮೂಲತಃ ಈ ಬ್ಯಾಕ್ಸ್ಕ್ಯಾಟರ್ಡ್ ಸಿಗ್ನಲ್ನಿಂದ ವಿದ್ಯುತ್ಕಾಂತೀಯ ಶಕ್ತಿಯಿಂದ ಶಕ್ತಿಯನ್ನು ಹೊಂದಿವೆ ಆದ್ದರಿಂದ ಅವು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ಮತ್ತು ದಪ್ಪದ ದೃಷ್ಟಿಯಿಂದ ತುಂಬಾ ತೆಳ್ಳಗಿರುತ್ತವೆ ಆದ್ದರಿಂದ ಮೂಲತಃ ಇದು ಈ ಟ್ಯಾಗ್ಗಳಲ್ಲಿ ಹುದುಗಿರುವ ಚಿಪ್ ಆಗಿದೆ ಅದು ಸಂಪೂರ್ಣ ಕಾರ್ಯವಿಧಾನವನ್ನು ಮಾಡುತ್ತದೆ ಇದಕ್ಕೆ ವಿರುದ್ಧವಾಗಿ ಸಕ್ರಿಯ ಆರ್ಎಫ್ಐಡಿ ಟ್ಯಾಗ್ಗಳಲ್ಲಿ ನಾವು ಪ್ರತ್ಯೇಕ ಬ್ಯಾಟರಿ ಘಟಕಗಳನ್ನು ಹೊಂದಿದ್ದೇವೆ ಈ ಟ್ಯಾಗ್ಗಳಿಗೆ ಶಕ್ತಿ ನೀಡುವ ವಿದ್ಯುತ್ ಘಟಕಗಳು ಆದ್ದರಿಂದ ಈ ಸಕ್ರಿಯ ಟ್ಯಾಗ್ಗಳು ಮಾಹಿತಿ ಸಂಕೇತವನ್ನು ಬೀಕನ್ಗಳ ರೂಪದಲ್ಲಿ ಪ್ರಸಾರ ಮಾಡುತ್ತವೆ ಮತ್ತು ಅವುಗಳು ನಾನು ಈ ಹಿಂದೆ ಚರ್ಚಿಸಿದ ನಿಷ್ಕ್ರಿಯ ಆರ್ಎಫ್ಐಡಿ ಟ್ಯಾಗ್ಗಳಿಗಿಂತ ಹೆಚ್ಚಿನ ಶ್ರೇಣಿ ಮತ್ತು ಸ್ಮರಣೆಯನ್ನು ಹೊಂದಿವೆ ಆದ್ದರಿಂದ ನಿಷ್ಕ್ರಿಯವಾದವುಗಳಿಗೆ ಹೋಲಿಸಿದರೆ ಈ ಸಕ್ರಿಯ RFID ಟ್ಯಾಗ್ಗಳು ಹೆಚ್ಚು ದುಬಾರಿ ಹೆಚ್ಚು ಬೃಹತ್ ಮತ್ತು ನಿಷ್ಕ್ರಿಯ RFID ಟ್ಯಾಗ್ಗಳಂತೆ ಪೋರ್ಟಬಲ್ ಆಗಿರುವುದಿಲ್ಲ ಆದ್ದರಿಂದ ಅರೆ ನಿಷ್ಕ್ರಿಯ ಟ್ಯಾಗ್ಗಳು ಇವೆ ಅದು ಐಸಿಗೆ ಶಕ್ತಿ ತುಂಬಲು ಆನ್ಬೋರ್ಡ್ ಬ್ಯಾಟರಿಯನ್ನು ಹೊಂದಿದೆ ಅದು ಈ ಟ್ಯಾಗ್ಗಳ ಒಳಗೆ ಇದೆ ಮತ್ತು ಯಾವುದೇ ಸಕ್ರಿಯ ಟ್ರಾನ್ಸ್ಮಿಟರ್ ಇಲ್ಲ ಆದರೆ ಈ ಕಾರ್ಯವಿಧಾನವು ನಿಷ್ಕ್ರಿಯ ಆರ್ಎಫ್ಐಡಿ ಟ್ಯಾಗ್ಗಳಿಗಾಗಿ ನಾನು ಈ ಹಿಂದೆ ಚರ್ಚಿಸಿದ ಬ್ಯಾಕ್ಸ್ಕ್ಯಾಟರಿಂಗ್ ಪರಿಕಲ್ಪನೆಯನ್ನು ಅವಲಂಬಿಸಿದೆ ಆದ್ದರಿಂದ ಆರ್ಎಫ್ಐಡಿಗಳಿಗೆ ಹೋಲಿಸಿದರೆ ಬಾರ್ ಕೋಡಿಂಗ್ ಕಾರ್ಯವಿಧಾನಗಳನ್ನು ಸಹ ಬಳಸಬಹುದು ಆರ್ಎಫ್ಐಡಿ ಟ್ಯಾಗ್ಗಳು ಮತ್ತು ಬಾರ್ಕೋಡ್ಗಳೆರಡನ್ನೂ ಸಹ ಬಳಸಬಹುದಾಗಿದೆ ಆದರೆ ಬಾರ್ಕೋಡ್ಗಳ ಮೇಲೆ ಆರ್ಎಫ್ಐಡಿ ಟ್ಯಾಗ್ಗಳು ಬಹಳ ಆಸಕ್ತಿದಾಯಕ ಸಂಗತಿಯಾಗಿದೆ ಈ ಬಾರ್ಕೋಡ್ಗಳನ್ನು ಮೂಲತಃ ಕೆಲವು ಸಾಧನದಲ್ಲಿ ಮುದ್ರಿಸಲಾಗುತ್ತದೆ ಕೆಲವು ಸರಕುಗಳು ಕಾಗದ ಅಥವಾ ಯಾವುದೇ ಕಾಗದ ಅಥವಾ ಪ್ಲಾಸ್ಟಿಕ್ ಆಗಿರಬಹುದು ಆದ್ದರಿಂದ ಬಾರ್ಕೋಡ್ಗಳುದೃಷ್ಟಿಗೋಚರವಾಗಿರಬೇಕು ಈ ಆರ್ಎಫ್ಐಡಿ ಓದುಗರಮತ್ತು ಒಂದು ಸಮಯದಲ್ಲಿ ಕೇವಲ ಒಂದು ಬಾರ್ಕೋಡ್ ಅನ್ನು ಮಾತ್ರ ಓದಬಹುದು ಮತ್ತು ಈ ಬಾರ್ಕೋಡ್ಗಳನ್ನು ಹೊಂದಿರುತ್ತದೆ ಕಡಿಮೆ ಭದ್ರತೆ ಮತ್ತು ಆದ್ದರಿಂದ ಬಲವಂತವಾಗಿ ಮಾಡಬಹುದು ಆದ್ದರಿಂದ ಬಾರ್ಕೋಡ್ಗಳು ಈ ಕೋಡ್ಗಳಲ್ಲಿ ನಿಜವಾಗಿ ಎನ್ಕೋಡ್ ಮಾಡಿದ್ದಕ್ಕಿಂತ ಹೆಚ್ಚಿನ ಯಾವುದೇ ಹೆಚ್ಚುವರಿ ಮಾಹಿತಿಯನ್ನು ಒಳಗೊಂಡಿರಬಾರದು ಆದ್ದರಿಂದ ಬಾರ್ಕೋಡ್ಗಳ ಮೇಲೆ ಆರ್ಎಫ್ಐಡಿ ಟ್ಯಾಗ್ಗಳು ಜನಪ್ರಿಯವಾಗಿ ಬಳಸಲಾಗುವ ಒಂದು ಕಾರ್ಯವಿಧಾನವಾಗಿದೆ ಆದರೆ ಇದು ಕೇವಲ ಮೆಕ್ಯಾನಿಕ್ ಅಲ್ಲ ಇದು ಮೂಲತಃ ಈ ಆರ್ಎಫ್ಐಡಿಗಳನ್ನು ಬಳಸುವ ಪರ್ಯಾಯ ಮಾರ್ಗವಾಗಿದೆ ಇನ್ವೆಂಟರಿ ನಿರ್ವಹಣೆ ಮತ್ತು ನಿಯಂತ್ರಣ ಪ್ರಕ್ರಿಯೆಯಲ್ಲಿ ಆರ್ಎಫ್ಐಡಿಗಳ ವಿಭಿನ್ನ ಅನ್ವಯಿಕೆಗಳಿವೆ ಆದ್ದರಿಂದ ಮೂಲತಃ ಉತ್ಪನ್ನಗಳ ಗುರುತಿಸುವಿಕೆ ಉತ್ಪನ್ನಗಳು ಗೋದಾಮುಗಳಲ್ಲಿ ಗೋದಾಮುಗಳ ನಿರ್ವಹಣೆಯಲ್ಲಿ ನಂತರ ID ಯೊಂದಿಗೆ ಮಾಹಿತಿಯನ್ನು ಸೇರಿಸುವುದು ನಂತರ ವಿಭಿನ್ನ ಇನ್ವೆಂಟರಿ ಮಾಡಿದ ವಸ್ತುಗಳು ಕಪಾಟಿನಲ್ಲಿರುವ ವಸ್ತುಗಳು ಮತ್ತು ಮುಂತಾದ ವಿವಿಧ ಉತ್ಪನ್ನಗಳ ಸಮಗ್ರ ಗೋಚರತೆಯನ್ನು ಹೊಂದಿರುತ್ತದೆ ಇನ್ವೆಂಟರಿ ನಿರ್ವಹಣೆ ಮತ್ತು ನಿಯಂತ್ರಣದಲ್ಲಿ ಆರ್ಎಫ್ಐಡಿಗಳ ಬಳಕೆಯ ಕೆಲವು ವಿಭಿನ್ನ ಅನ್ವಯಿಕೆಗಳು ಇವು ಹವಾಮಾನ ಸ್ಥಿತಿ ಮೇಲ್ವಿಚಾರಣೆ ಹಾನಿ ಮೌಲ್ಯಮಾಪನ ಶೇಖರಣಾ ತಾಪಮಾನ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಮುಂತಾದ ಇತರ ವಿಭಿನ್ನ ಅನ್ವಯಿಕೆಗಳಿವೆ ಇನ್ವೆಂಟರಿ ನಿರ್ವಹಣೆ ಮತ್ತು ನಿಯಂತ್ರಣ ಅಪ್ಲಿಕೇಶನ್ನಲ್ಲಿ ಐಐಒಟಿ ಅಪ್ಲಿಕೇಶನ್ಗಳ ಬಳಕೆಯ ಇತರ ವಿಭಿನ್ನ ಅನ್ವಯಿಕೆಗಳು ಇವು ಸಮಗ್ರ ಗೋಚರತೆ ಇನ್ವೆಂಟರಿ ಮಟ್ಟಗಳು ಮುಕ್ತಾಯ ದಿನಾಂಕಗಳು ಐಟಂ ಸ್ಥಳಗಳು ನಂತರ ಬೇಡಿಕೆ ಮುನ್ಸೂಚನೆಯ ಬಗ್ಗೆ ಕಲ್ಪನೆ ಪಡೆಯುವುದು ಆದ್ದರಿಂದ ಮೂಲತಃ ಭವಿಷ್ಯದಲ್ಲಿ ನೀವು ಸ್ಟಾಕ್ ಎಷ್ಟು ಎನ್ನುವುದಕ್ಕಿಂತ ಹೆಚ್ಚಿನ ಬೇಡಿಕೆಗಳನ್ನು ಪಡೆಯಲಿದ್ದರೆ ಆದ್ದರಿಂದ ಬೇಡಿಕೆ ಮುನ್ಸೂಚನೆ ಆದ್ದರಿಂದ ಇವುಗಳು ದಾಸ್ತಾನು ನಿರ್ವಹಣೆ ಮತ್ತು ನಿಯಂತ್ರಣ ವಲಯದಲ್ಲಿ ಮತ್ತು ವಿಶೇಷವಾಗಿ ಆರ್ಎಫ್ಐಡಿಗಳನ್ನು ಬಳಸುವ ಐಐಒಟಿ ಬಳಕೆಯ ಇತರ ವಿಭಿನ್ನ ಅನ್ವಯಿಕೆಗಳಾಗಿವೆ ಅಂತೆಯೇ ಗೋದಾಮಿನ ನಿರ್ವಹಣೆ ಇನ್ವೆಂಟರಿ ಮಾಡಿದ ವಸ್ತುಗಳ ಕುಗ್ಗುವಿಕೆ ಸರಕುಗಳ ಕೊರತೆ ಮತ್ತು ಬೇಡಿಕೆಯ ಆಧಾರದ ಮೇಲೆ ದಕ್ಷ ಪ್ರದೇಶಗಳನ್ನು ಗುರುತಿಸುವುದು ಆದ್ದರಿಂದ ಸ್ಮಾರ್ಟ್ ಕಾರ್ಖಾನೆಯಲ್ಲಿನ ಇನ್ವೆಂಟರಿ ನಿರ್ವಹಣಾ ಅಪ್ಲಿಕೇಶನ್ನಲ್ಲಿ ಐಐಒಟಿ ಅನುಷ್ಠಾನಕ್ಕಾಗಿ ಆರ್ಎಫ್ಐಡಿಗಳ ಬಳಕೆಯ ಇತರ ವಿಭಿನ್ನ ಅನ್ವಯಿಕೆಗಳು ಸಹ ಇವುಗಳಾಗಿವೆ ಆದ್ದರಿಂದ ಸಾರಿಗೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಅನ್ವಯಿಕೆಗಳು ಮೂಲತಃ ದಟ್ಟಣೆಯ ಸಮಯ ಮತ್ತು ಸ್ಥಳವನ್ನು ಪತ್ತೆಹಚ್ಚುವುದು ವಿಳಂಬವನ್ನು ಲೆಕ್ಕಾಚಾರ ಮಾಡುವುದು ಮತ್ತು ಪರ್ಯಾಯ ಮಾರ್ಗಗಳನ್ನು ಕಂಡುಹಿಡಿಯುವುದು ದಕ್ಷ ಸಮಯ ಮತ್ತು ಮೋಡ್ನೊಂದಿಗೆ ಪ್ರಯಾಣಿಸುವುದು ಇನ್ವೆಂಟರಿ ನಿರ್ವಹಣೆ ಮತ್ತು ನಿಯಂತ್ರಣದಲ್ಲಿ ಈ ಐಐಒಟಿ ಅನುಷ್ಠಾನದ ಮೂಲಕ ವಿಭಿನ್ನ ಸಮಸ್ಯೆಗಳಿವೆ ದತ್ತಾಂಶ ಅಸಂಗತತೆ ಸಿಬ್ಬಂದಿ ತರಬೇತಿ ಈ ರೀತಿಯ ತರಬೇತಿಯ ಹಿಂದಿನ ವೆಚ್ಚಗಳು ಮಾನವ ದೋಷಗಳು ದತ್ತಾಂಶ ಹರಡುವಿಕೆ ಸುರಕ್ಷತೆಯ ಕೊರತೆ ಕಾರ್ಯಾಚರಣೆಗಳು ನಿಧಾನವಾಗುವುದು ಮತ್ತು ಇತರ ಗುಪ್ತ ವೆಚ್ಚಗಳು ಮತ್ತು ಆ ಗುಪ್ತ ವೆಚ್ಚಗಳಿಗೆ ಕಾರಣವಾಗುವುದು ಆದ್ದರಿಂದ ಈ ಕೆಲವು ಸವಾಲುಗಳನ್ನು ಜಯಿಸಬೇಕಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾನು ನಿಮಗೆ IIoT ಯ ಸಂಯೋಜನೆ ಮತ್ತು IIoT ಸಾಧನಗಳಾದ RFID ಸಂವೇದಕಗಳು ಮತ್ತು ನೆಟ್ವರ್ಕ್ RFID ಗಳು ಮತ್ತು ಸಂವೇದಕಗಳ ಇನ್ವೆಂಟರಿ ನಿರ್ವಹಣೆ ಮತ್ತು ನಿಯಂತ್ರಣ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿ ಮತ್ತು ಚುರುಕಾಗಿ ಮಾಡಲು ಒಂದು ಅವಲೋಕನವನ್ನು ನೀಡಿದ್ದೇನೆ ಉತ್ಪಾದನಾ ವಲಯದಲ್ಲಿ ಇನ್ವೆಂಟರಿ ನಿರ್ವಹಣೆ ಮತ್ತು ನಿಯಂತ್ರಣ ಪ್ರಕ್ರಿಯೆಯಲ್ಲಿ ಐಐಒಟಿ ಅನುಷ್ಠಾನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನೀವು ಆಸಕ್ತಿ ಹೊಂದಿದ್ದರೆ ನಿಮ್ಮ ಹೆಚ್ಚಿನ ಓದುವಿಕೆಗಾಗಿ ನಾನು ಎಂದಿನಂತೆ ನಿಮಗೆ ನೀಡಿರುವ ಈ ವಿಭಿನ್ನ ವ್ಯತ್ಯಾಸಗಳಲ್ಲಿ ಕೆಲವು